ಹಲೋ ಸಾಫ್ಟ್ ಸ್ಕಿಲ್ಸ್ ಮತ್ತು ವ್ಯಕ್ತಿತ್ವವನ್ನು ಅಭಿವೃದ್ಧಿಪಡಿಸುವ ಎನ್ ಮೂಕ್ನ ಕೋರ್ಸ್ಗೆ ಮತ್ತೆ ಸ್ವಾಗತ ಇದು ಏಳನೇ ವಾರದ ಘಟಕ ಸಂಖ್ಯೆ 3 ಮತ್ತು ಉಪನ್ಯಾಸ ಸಂಖ್ಯೆ 39 ನಾನು ಈ ವಾರದಲ್ಲಿ ಅಮೌಖಿಕ ಸಂವಹನದ ಬಗ್ಗೆ ಚರ್ಚೆಯನ್ನು ಪ್ರಾರಂಭಿಸಿದ್ದೇನೆ ಮತ್ತು ಈ ಮಾಡ್ಯೂಲ್ನಲ್ಲಿ ವಿಶೇಷವಾಗಿ ನಾನು ಅಮೌಖಿಕ ಸಂವಹನದ ವಿಷಯದಲ್ಲಿ ಕೆಲವು ಮೂಲಭೂತ ಮತ್ತು ಸಾರ್ವತ್ರಿಕ ವಿಷಯಗಳ ಬಗ್ಗೆ ಮಾತನಾಡಲಿದ್ದೇನೆ ಹಿಂದಿನ ಉಪನ್ಯಾಸದಲ್ಲಿ ನಾನು ಅಮೌಖಿಕ ಸಂವಹನದ ಕೆಲವು ಮೂಲಭೂತ ಸಮಸ್ಯೆಗಳನ್ನು ವಿಶೇಷವಾಗಿ ಸಾಮಾನ್ಯವಾಗಿ ಮೌಖಿಕ ಮತ್ತು ಅಮೌಖಿಕ ಬಳಕೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ತೋರಿಸಿದ್ದೇನೆ ತದನಂತರ ನಾವು ನಾವು ಅಮೌಖಿಕ ಬಗ್ಗೆ ಮಾತನಾಡಲು ಬಂದಾಗ ಸ್ವಯಂಪ್ರೇರಿತ ದೇಹ ಭಾಷೆ ಮತ್ತು ಅನೈಚ್ಛಿಕ ದೇಹ ಭಾಷೆಯ ಮೇಲೆ ಗಮನ ಕೇಂದ್ರೀಕರಿಸಿದೆ ಸ್ವಯಂಪ್ರೇರಿತ ದೇಹಭಾಷೆಯು ನಾವು ಮಾಡುವ ನಮಸ್ತೆ ಹಸ್ತಲಾಘವಗಳಂತಹ ಔಪಚಾರಿಕ ಸನ್ನೆಗಳಾಗಿವೆ ಮತ್ತು ಅದರ ಬಗ್ಗೆ ನಾವು ಬಹಳ ಜಾಗೃತರಾಗಿದ್ದೇವೆ ಆದರೆ ಅನೈಚ್ಛಿಕ ದೇಹ ಭಾಷೆ ಅದು ವಾಸ್ತವವಾಗಿ ನಮ್ಮ ಆಂತರಿಕ ಆಲೋಚನೆಗಳ ಉಪಪ್ರಜ್ಞೆಯ ಪ್ರತಿಬಿಂಬವಾಗಿದೆ ಅಂದರೆ ಇದು ಸಮಸ್ಯಾತ್ಮಕವಾಗಿದೆ ಏಕೆಂದರೆ ನಾವು ನಮ್ಮ ದೇಹ ಭಾಷೆಯ ಮೂಲಕ ಇತರರಿಗೆ ಏನು ಹೇಳುತ್ತಿದ್ದೇವೆ ಎಂಬುದು ನಮಗೆ ನಿಜವಾಗಿಯೂ ತಿಳಿದಿಲ್ಲ ನಾವು ಹೆದರುತ್ತಿದ್ದೇವೆಯೇ ಅತಿಯಾದ ಆತ್ಮವಿಶ್ವಾಸ ಹೊಂದಿದ್ದೇವೆಯೇ ನರ್ವಸ್ ಆಗಿದ್ದೇವೆಯೇ ನೀವು ಅದನ್ನು ನಿಯಂತ್ರಿಸಲು ಬಯಸಿದರೂ ಸಹ ಇತರರಿಗೆ ವ್ಯಕ್ತಪಡಿಸಲು ನಮ್ಮ ದೇಹವನ್ನು ಬಳಸುತ್ತಿದ್ದೇವೆ ಹಿಂದಿನ ಉಪನ್ಯಾಸದಲ್ಲಿ ಮಾತನಾಡಿದ ಇತರ ಆಸಕ್ತಿದಾಯಕ ಅಂಶವೆಂದರೆ ನೋಟಕ್ಕೆ ಸಂಬಂಧಿಸಿದಂತೆ ನಿಮ್ಮ ನೋಟದ ಬಗ್ಗೆ ನೀವು ನಿಜವಾಗಿಯೂ ಏಕೆ ಚಿಂತಿಸಬೇಕು ಎಂದು ಹೇಳಲು ಇದನ್ನು ಹೈಲೈಟ್ ಮಾಡಿದ್ದೇನೆ ಅಮೌಖಿಕ ಸಂವಹನದ ವಿಷಯದಲ್ಲಿ ಹೆಚ್ಚು ಬುದ್ಧಿವಂತರಾಗಿರಲು ಹೆಚ್ಚು ಸಮರ್ಥರಾಗಿರಬೇಕು ಜನರು ತಾವು ಸಾಮಾನ್ಯವಾಗಿ ಹೆಚ್ಚು ಬುದ್ಧಿವಂತರು ಮತ್ತು ಸಮರ್ಥರು ಎಂದು ಭಾವಿಸುತ್ತಾರೆ ಅಂತಹವರನ್ನು ನೇಮಿಸಿಕೊಳ್ಳಬೇಕು ಅವರಿಗೆ ಶೀಘ್ರವಾಗಿ ಬಡ್ತಿ ನೀಡಬೇಕು ಹೆಚ್ಚಿನ ಹಣವನ್ನು ನೀಡಬೇಕು ಕುತೂಹಲಕಾರಿ ಸಂಗತಿಯೆಂದರೆ ಇದನ್ನು ದೃಢೀಕರಿಸಲು ಯಾವುದೇ ವಾಸ್ತವಿಕ ಆಧಾರವಿಲ್ಲ ಇದು ನೀವು ಮಾತನಾಡುವ ಮೊದಲೇ ಸೃಷ್ಟಿಯಾದ 93 ಪ್ರತಿಶತದಷ್ಟು ಅನಿಸಿಕೆಗಳ ಅಶಾಬ್ದಿಕ ಸಂವಹನದ ಪ್ರಭಾವವಾಗಿದೆ ಅದು ವಾಸ್ತವವಾಗಿ ಈ ನೋಟವನ್ನು ಅದು ಅರ್ಹವಾಗಿದೆಯೇ ಅಥವಾ ಇಲ್ಲವೇ ಎಂಬ ಪರಿಣಾಮವನ್ನು ನೀಡುತ್ತದೆ ಇದು ದೈಹಿಕ ಅಂಶಗಳ ವಿಷಯದಲ್ಲಿ ಉತ್ತಮವಾಗಿ ಕಾಣುವುದರ ಬಗ್ಗೆ ಅಲ್ಲ ನೀವು ಅಂದ ಮಾಡಿಕೊಳ್ಳುವುದು ನಿಮ್ಮ ದೇಹಭಾಷೆಯನ್ನು ನೋಡಿಕೊಳ್ಳುವುದು ಮತ್ತು ಇವೆಲ್ಲದರ ವಿಷಯದಲ್ಲಿ ಉತ್ತಮವಾಗಿ ಕಾಣುವುದು ನಂತರ ನಾನು ಅಮೌಖಿಕ ಸಂವಹನದ ಬಗೆಗಳ ಬಗ್ಗೆ ಮತ್ತು ವಿಶೇಷವಾಗಿ ನಾನು ಕೇಂದ್ರೀಕರಿಸಿದ ಏಳು ವಿಧಗಳ ಬಗ್ಗೆ ಮಾತನಾಡಿದ್ದೇನೆ ಕೈನೆಸಿಕ್ಸ್ ದೇಹದ ಚಲನೆ ಮತ್ತು ಗೆಸ್ಚರ್ ಅನ್ನು ಉಲ್ಲೇಖಿಸುತ್ತದೆ ಮುಖದ ಅಭಿವ್ಯಕ್ತಿಯು ನಾವು ಮಾತನಾಡಿದ ವಿಷಯವಾಗಿದೆ ಮತ್ತು ನಂತರ ನಾವು ಆರು ಮೂಲಭೂತ ಮುಖಭಾವಗಳನ್ನು ನೋಡಿದ್ದೇವೆ ಆಕ್ಯುಲೋಸಿಕ್ಸ್ ಕಣ್ಣಿನ ನೋಟದ ಬಗ್ಗೆ ಮತ್ತು ಸಂಕೋಚನದ ಬಗ್ಗೆ ಮಾತನಾಡಿದ್ದೇನೆ ಮತ್ತು ನಿಮ್ಮ ಕಣ್ಣಿನ ನೋಟದ ದೃಷ್ಟಿಯಿಂದ ನಿಮ್ಮ ನಡವಳಿಕೆಯನ್ನು ನೋಡುವ ಮೂಲಕ ಜನರು ನಿಮ್ಮ ಆಸಕ್ತಿಯನ್ನು ಹೇಗೆ ಕುಶಲತೆಯಿಂದ ನಿರ್ವಹಿಸಬಹುದು ಎಂಬುದರ ಬಗ್ಗೆ ಮಾತನಾಡಿದ್ದೇನೆ ಹ್ಯಾಪ್ಟಿಕ್ಸ್ ಎಂದರೆ ಸ್ಪರ್ಶದಿಂದ ಮಾಡಬೇಕಾದದ್ದು ಮತ್ತು ನಂತರ ನಂತರ ಅದು ಇನ್ನೂ ಮುಂದುವರಿಯುತ್ತದೆ ಸ್ಪರ್ಶ ಅಥವಾ ಸ್ಪರ್ಶದ ಕೊರತೆಯು ಒಬ್ಬ ವ್ಯಕ್ತಿಯು ಅನ್ಯೋನ್ಯ ಸಂಬಂಧಗಳಲ್ಲಿ ಎಷ್ಟು ಅನ್ಯೋನ್ಯತೆಯನ್ನು ಪಡೆಯುತ್ತಿದ್ದಾನೆ ಎಂಬುದನ್ನು ನಮಗೆ ತಿಳಿಸುತ್ತದೆ ಅಂತರ ವೈಯಕ್ತಿಕ ಸ್ಥಳದ ಬಳಕೆಗೆ ಸಂಬಂಧಿಸಿದ ಪ್ರಾಕ್ಸಿಮಿಕ್ಸ್ ಬಗ್ಗೆ ಮಾತನಾಡಿದೆ ಮತ್ತು ಹೇಗೆ ಬಳಸಬೇಕು ಒಬ್ಬ ವ್ಯಕ್ತಿಯು ಹತ್ತಿರ ಬಂದಾಗ ಏನು ಸೂಚಿಸಲಾಗುತ್ತದೆ ನಾವು ಇಷ್ಟಪಡುವಾಗ ಅಥವಾ ಇಷ್ಟಪಡದಿದ್ದಾಗ ನಾವು ಏನು ಮಾಡುತ್ತೇವೆ ಮತ್ತು ನಾವು ಯಾರೊಂದಿಗಾದರೂ ಅಂತರವನ್ನು ಏಕೆ ಕಾಪಾಡಿಕೊಳ್ಳುತ್ತೇವೆ ನಂತರ ನಾನು ಕಾಲಾನುಕ್ರಮಗಳ ಮೇಲೆ ಸ್ವಲ್ಪ ಸಮಯವನ್ನು ಕಳೆದಿದ್ದೇನೆ ಅದು ಜನರು ಹೊಂದಿರುವ ಏಕವರ್ಣದ ಮತ್ತು ಪಾಲಿಕ್ರೋನಿಕ್ ಸಮಯದ ದೃಷ್ಟಿಕೋನಗಳಿಗೆ ಸಂಬಂಧಿಸಿದೆ ತದನಂತರ ನಾನು ಸಾಂಸ್ಕೃತಿಕ ವ್ಯತ್ಯಾಸಗಳಿವೆ ಎಂದು ಹೇಳಿದೆ ಸಮಯವು ಮುಖ್ಯವಾಗಿದೆ ಸಮಯವು ಬಜೆಟ್ ಪಡಿತರ ಹಣವಾಗಿದೆ ನಿಮ್ಮ ಸಂಪೂರ್ಣ ವ್ಯಕ್ತಿತ್ವವನ್ನು ನೀವು ಸಮಯವನ್ನು ಬಳಸುವ ವಿಧಾನದ ಆಧಾರದ ಮೇಲೆ ಅಳೆಯಲಾಗುತ್ತದೆ ಬಹಳ ಮಿತವ್ಯಯದಿಂದ ಎಚ್ಚರಿಕೆಯಿಂದ ಬಹಳ ಯೋಜಿತವಾದ ಸ್ಥಿರವಾದ ರೀತಿಯಲ್ಲಿ ಬಳಸಬೇಕು ನಾನು ಪ್ಯಾರಾಲಿಂಗ್ವಿಸ್ಟಿಕ್ಸ್ ಉಲ್ಲೇಖಿಸಿ ಉಪನ್ಯಾಸವನ್ನು ಮುಕ್ತಾಯಗೊಳಿಸಿದೆ ಮೌನವು ಬಹುಶಃ ವಾಕ್ಚಾತುರ್ಯದ ಅತ್ಯುನ್ನತ ರೂಪವಾಗಿದೆ ಮತ್ತು ಅದನ್ನು ಬಹಳ ಪರಿಣಾಮಕಾರಿಯಾಗಿ ಬಳಸಬೇಕು ಹೆಚ್ಚು ಮಾತನಾಡುವುದು ನಿಮಗೆ ಅಪೇಕ್ಷಿತ ಫಲಿತಾಂಶಗಳನ್ನು ನೀಡುತ್ತದೆ ಎಂಬುದು ಒಂದು ರೀತಿಯ ತಪ್ಪು ಕಲ್ಪನೆಯಾಗಿದೆ ಆದರೆ ಜೀವನದಲ್ಲಿ ನಿಮಗೆ ಬೇಕಾದುದನ್ನು ಪಡೆಯಲು ಮೌನವನ್ನು ಬಳಸಬಹುದು ಕೆಲವು ಸನ್ನೆಗಳು ಸಾಂಸ್ಕೃತಿಕವಾಗಿ ವಿಭಿನ್ನ ಅರ್ಥವನ್ನು ಹೊಂದಿವೆ ಇದನ್ನು ನಾನು ಹಿಂದಿನದರಲ್ಲೂ ಉಲ್ಲೇಖಿಸಿದ್ದೇನೆ ಆದರೆ ಸಾಂಸ್ಕೃತಿಕ ಭಿನ್ನತೆಗಳಿದ್ದರೂ ಸಹ ಸಾರ್ವತ್ರಿಕವಾಗಿ ಸ್ವೀಕಾರಾರ್ಹವಾದ ಕೆಲವು ಅಭಿವ್ಯಕ್ತಿಗಳಿವೆ ವಾಸ್ತವವಾಗಿ ನಮಗೆ ಸಹಾಯ ಮಾಡಲಿರುವ ಸಾರ್ವತ್ರಿಕ ಅಭಿವ್ಯಕ್ತಿಗಳ ಕೆಲವು ಸಾಮಾನ್ಯ ಸೆಟ್ಗಳನ್ನು ನಾವು ನೋಡಲಿದ್ದೇವೆ ಇನ್ನೊಂದು ಆಸಕ್ತಿದಾಯಕ ವಿಷಯವೆಂದರೆ ಅವುಗಳಲ್ಲಿ ಹೆಚ್ಚಿನವು ಪಾಶ್ಚಿಮಾತ್ಯ ಪರಿಕಲ್ಪನೆಗಳಿಂದ ಹುಟ್ಟಿಕೊಂಡಿವೆ ಜೀವನ ಮೂಲ ಕುರಿತಾದ ಪುಸ್ತಕ ಮತ್ತು ಚಿಂಪಾಂಜಿಗಳ ನಡವಳಿಕೆಯೊಂದಿಗೆ ಮನುಷ್ಯನ ನಡವಳಿಕೆಯನ್ನು ಸಂಪರ್ಕಿಸುವ ಡಾರ್ವಿನ್ನ ಸಿದ್ಧಾಂತ ಮತ್ತು ನಂತರ ನಡೆದ ಅನೇಕ ಅಧ್ಯಯನಗಳು ವಾಸ್ತವವಾಗಿ ಪಶ್ಚಿಮದಿಂದ ಪ್ರಾರಂಭಿಸಿದ್ದಾರೆ ನಾವು ಸಾಮಾನ್ಯವಾಗಿ ಸಾರ್ವತ್ರಿಕವೆಂದು ಪರಿಗಣಿಸುವ ದೇಹ ಭಾಷೆಯ ಅಭಿವ್ಯಕ್ತಿಗಳು ಪಾಶ್ಚಿಮಾತ್ಯ ಪುಸ್ತಕಗಳಿಂದ ಬಂದಿವೆ ಅವುಗಳನ್ನು ವಿಶೇಷವಾಗಿ ಭಾರತೀಯ ಸನ್ನಿವೇಶದಲ್ಲಿ ಅನ್ವಯಿಸುವಾಗ ನಮ್ಮ ವಿವೇಚನೆಯನ್ನು ಬಳಸಬೇಕು ಸಂದರ್ಭವನ್ನು ನೋಡಬೇಕು ಮತ್ತು ವ್ಯತ್ಯಾಸಗಳನ್ನು ಒಪ್ಪಿಕೊಳ್ಳಬೇಕು ಹಿಂದಿನ ಉಪನ್ಯಾಸದಲ್ಲಿ ಹಿರಿಯರ ಪಾದಗಳನ್ನು ಮುಟ್ಟುವ ಸರಳ ಉದಾಹರಣೆಯನ್ನು ನೋಡಿ ಪಾಶ್ಚಿಮಾತ್ಯದಲ್ಲಿ ಯಾರದೇ ಪಾದ ಮುಟ್ಟದ್ರೆ ಗುಲಾಮರೆಂದು ಪರಿಗಣಿಸಲಾಗುತ್ತದೆ ಮತ್ತು ಅದು ಬಾಸ್ ಜೂನಿಯರ್ ಅವರನ್ನು ಹೊಗಳಲು ಪ್ರಯತ್ನಿಸುತ್ತಿದ್ದೀರಿ ಎಂದು ಪರಿಗಣಿಸಲಾಗುತ್ತದೆ ನೀವು ಪ್ರಾಮಾಣಿಕರಲ್ಲ ಮತ್ತು ಸುಸಂಸ್ಕೃತರಲ್ಲ ಎಂದು ಪರಿಗಣಿಸಲಾಗುತ್ತದೆ ಭಾರತೀಯ ಸನ್ನಿವೇಶದಲ್ಲಿ ಹಿರಿಯ ವ್ಯಕ್ತಿಯ ಪಾದಗಳನ್ನು ಮುಟ್ಟಿದಾಗ ಅದು ವ್ಯಕ್ತಿಯನ್ನು ಗೌರವಾನ್ವಿತ ಪ್ರಾಮಾಣಿಕ ಉತ್ತಮ ವರ್ತನೆ ಮತ್ತು ಸುಸಂಸ್ಕೃತ ವ್ಯಕ್ತಿಯಾಗಿ ನೋಡುತ್ತಾನೆ ವಾಸ್ತವವಾಗಿ ಕುಟುಂಬವು ಈ ವ್ಯಕ್ತಿಗೆ ಬಹಳ ಒಳ್ಳೆಯ ಮತ್ತು ಸಾಂಸ್ಕೃತಿಕವಾಗಿ ಸ್ವೀಕಾರಾರ್ಹ ರೀತಿಯಲ್ಲಿ ತರಬೇತಿ ನೀಡಿದೆ ಎಂದು ಅವರು ಭಾವಿಸುತ್ತಾರೆ ಈ ವ್ಯತ್ಯಾಸಗಳನ್ನು ನೋಡಿ ಆದರೆ ಅದೇ ಸಮಯದಲ್ಲಿ ಇಂದು ನಾವು ಜಾಗತಿಕ ಸನ್ನಿವೇಶದಲ್ಲಿದ್ದೇವೆ ಅಲ್ಲಿ ಸಂಸ್ಕೃತಿಗಳ ಅನನ್ಯತೆ ವಾಸ್ತವವಾಗಿ ವಿಭಜನೆಗೊಳ್ಳುತ್ತಿದೆ ಕಾರ್ಪೊರೇಟ್ ಸಂಸ್ಕೃತಿ ಮತ್ತು ಬಹುರಾಷ್ಟ್ರೀಯ ಸಂಸ್ಕೃತಿಯು ವಾಸ್ತವವಾಗಿ ವೈಯಕ್ತಿಕವಾದದ್ದನ್ನು ತೆಗೆದುಹಾಕುತ್ತಿದೆ ಮತ್ತು ಎಲ್ಲರಿಗೂ ಸಾಮಾನ್ಯವಾದದ್ದನ್ನು ಪರಿಚಯಿಸುತ್ತಿದೆ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನೀವು ವೃತ್ತಿಪರ ಅರ್ಥದಲ್ಲಿ ಸಾರ್ವತ್ರಿಕತೆಗಳು ಯಾವುವು ನೀವು ಅನುಸರಿಸಬಹುದಾದ ಮೂಲಭೂತ ಅಂಶಗಳು ಯಾವುವು ಮತ್ತು ನಿಮ್ಮ ಭಾವನೆಗಳ ಅಭಿವ್ಯಕ್ತಿಯಾಗಿ ನೀವು ಅವುಗಳನ್ನು ಬಳಸುವಾಗ ಉತ್ತಮ ಪ್ರಭಾವವನ್ನು ಸೃಷ್ಟಿಸಲು ಪ್ರಯತ್ನಿಸಬಹುದು ಎಂಬುದನ್ನು ತಿಳಿದುಕೊಳ್ಳಬೇಕು ವಿಶೇಷವಾಗಿ ರಕ್ಷಣಾತ್ಮಕ ಗೆಸ್ಚರ್ ವಿಷಯದಲ್ಲಿ ಕೆಲವು ಮೂಲಭೂತ ಅಂಶಗಳನ್ನು ನೋಡಿ ಈಗ ಅಡ್ಡ ತೋಳುಗಳು ಸ್ವಲ್ಪ ನಿಧಾನವಾಗಿರುತ್ತದೆ ಮತ್ತು ಕಾಲುಗಳು ಸಹ ನೇರವಾಗಿರುವುದಿಲ್ಲ ಮತ್ತು ನಂತರ ಅದನ್ನು ಕೆಲವೊಮ್ಮೆ ಒಟ್ಟಿಗೆ ಎಳೆಯಲಾಗುತ್ತದೆ ಈಗ ಇದು ಸ್ವಲ್ಪ ಇಳಿಜಾರಾಗಿದ್ದು ಇದು ಅಭದ್ರತೆ ಇತರರೊಂದಿಗೆ ಬೆರೆಯುವಲ್ಲಿ ಆಸಕ್ತಿಯ ಕೊರತೆ ಇನ್ನೊಬ್ಬ ವ್ಯಕ್ತಿಯ ಮೇಲೆ ನಂಬಿಕೆಯ ಕೊರತೆ ಮತ್ತು ವ್ಯಕ್ತಿಯು ಅದನ್ನು ಸ್ವಲ್ಪ ಹಿಡಿದಿಡಲು ಪ್ರಯತ್ನಿಸುವಾಗ ಒಂದು ರೀತಿಯ ಆಂತರಿಕ ಅಸ್ವಸ್ಥತೆಯನ್ನು ಸೂಚಿಸುತ್ತದೆ ಆದಾಗ್ಯೂ ನೀವು ಯಾರೊಂದಿಗಾದರೂ ಕುಳಿತಿದ್ದರೆ ಮತ್ತು ನೀವು ಅದನ್ನು ಹಿಡಿದುಕೊಂಡಿದ್ದರೆ ಸಹಾನುಭೂತಿ ಹೊಂದಿದ್ದೀರಿ ಎಂದು ಅರ್ಥೈಸಬಹುದು ನೀವು ನಾನು ಮಧ್ಯಪ್ರವೇಶಿಸುವುದಿಲ್ಲ ಎಂದು ಸೂಚಿಸುತ್ತಿದ್ದೀರಿ ನಾನು ದೇಹಭಾಷೆಯನ್ನು ನಿಯಂತ್ರಿಸುತ್ತಿದ್ದೇನೆ ನಾನು ಕುಳಿತಿದ್ದೇನೆ ನಿಮ್ಮ ಬಗ್ಗೆ ಗಮನ ಹರಿಸುತ್ತೇನೆ ಇದು ಪರಾನುಭೂತಿಯನ್ನು ಸೂಚಿಸುತ್ತದೆ ಈಗ ಇದು ಆಕ್ರಮಣಕಾರಿ ಗೆಸ್ಚರ್ ಆಗಬಹುದೇ ನಾನು ಕೆಳಗೆ ಹಾಕಿದ ಚಿತ್ರವನ್ನು ನೋಡಿ ತೋಳುಗಳನ್ನು ತುಂಬಾ ನೇರವಾಗಿ ಮತ್ತು ಬಿಗಿಯಾಗಿ ಮತ್ತು ನಂತರ ಕಾಲುಗಳನ್ನು ದೃಢವಾದ ತೆರೆದ ಸ್ಥಾನದಲ್ಲಿ ಇರುವುದು ಇದು ಆತ್ಮವಿಶ್ವಾಸವನ್ನು ತೃಪ್ತಿಯನ್ನು ಸೂಚಿಸುತ್ತದೆ ವಿಶೇಷವಾಗಿ ನೀವು ಸ್ವಾಮಿ ವಿವೇಕಾನಂದರ ಪ್ರಸಿದ್ಧ ಚಿತ್ರವನ್ನು ನೋಡಿದಾಗ ನೀವು ನೋಡುವ ಎಲ್ಲಾ ಸಮಯದಲ್ಲೂ ಅವನು ತನ್ನ ತೋಳುಗಳನ್ನು ಅಡ್ಡ ಇರಿಸಿದ್ದಾರೆ ಎಂದು ತೋರಿಸಲಾಗುತ್ತದೆ ಆದರೆ ನಂತರ ಅವನು ಆಕ್ರಮಣಕಾರಿ ಗೆಸ್ಚರ್ ಅನ್ನು ತೋರಿಸುತ್ತಿದ್ದಾನೆ ಎಂದು ಪಾಶ್ಚಿಮಾತ್ಯ ಸನ್ನಿವೇಶದಲ್ಲಿ ಕಾಣಬಹುದಾದ್ದರಿಂದ ಅವನು ಸೂಚಿಸುತ್ತಿಲ್ಲ ಅವನು ರಕ್ಷಣಾತ್ಮಕವಾದದ್ದನ್ನೂ ತೋರಿಸುತ್ತಿಲ್ಲ ಆದರೆ ಈ ರೀತಿಯದ್ದು ವಿಶೇಷವಾಗಿ ಪಾದಗಳು ತೆರೆದಿರುವಾಗ ಅದು ಆತ್ಮವಿಶ್ವಾಸವನ್ನು ಸೂಚಿಸುತ್ತದೆ ಇದು ತೃಪ್ತಿಯನ್ನು ಸಹ ಸೂಚಿಸುತ್ತದೆ ನಾನು ನನ್ನ ಬಗ್ಗೆ ತೃಪ್ತನಾಗಿದ್ದೇನೆ ಇದು ನಮ್ರತೆಯನ್ನು ಸೂಚಿಸುತ್ತದೆ ಆದರೆ ವಿಪರೀತ ಸಂದರ್ಭದಲ್ಲಿ ಅದು ದುರಹಂಕಾರವನ್ನು ಸೂಚಿಸಬಹುದು ನಾನು ನಿಮಗಿಂತ ಹೆಚ್ಚು ಶಕ್ತಿಶಾಲಿ ಎಂದು ತೋರಿಸಬಹುದು ಅದು ಆ ರೀತಿಯ ಮನೋಭಾವವನ್ನು ಸಹ ಸೂಚಿಸುತ್ತದೆ ನೀವು ತುಂಬಾ ಜಾಗರೂಕರಾಗಿರಬೇಕು ಸಾಮಾನ್ಯವಾಗಿ ಯಾವುದೇ ರೀತಿಯ ದಾಟುವ ಸನ್ನೆಗಳನ್ನು ರಕ್ಷಣಾತ್ಮಕವೆಂದು ಪರಿಗಣಿಸಲಾಗುತ್ತದೆ ಜನರು ಕೈಚೀಲವನ್ನು ಬಳಸುವ ಸಂದರ್ಭದಲ್ಲಿಯೂ ಸಹ ಆ ರೀತಿಯ ದಾಟುವ ಸನ್ನೆಗಳನ್ನು ಬಳಸುತ್ತಾರೆ ಪಾದಗಳನ್ನು ನೋಡಿ ಈಗ ನಮ್ಮ ಪಾದಗಳು ಆಕರ್ಷಣೆ ಮತ್ತು ಇಷ್ಟಪಡದಿರುವಿಕೆಯನ್ನು ಸೂಚಿಸಬಹುದು ನೀವು ಯಾರೊಂದಿಗಾದರೂ ಆಕರ್ಷಿತರಾಗಿದ್ದರೆ ಅಥವಾ ಕುಳಿತಿದ್ದರೆ ನೀವು ಅವರೊಂದಿಗೆ ಮಾತನಾಡುತ್ತಿರಲಿ ಅಥವಾ ಇಲ್ಲದಿರಲಿ ನಿಮ್ಮ ಪಾದಗಳು ಆ ದಿಕ್ಕಿನಲ್ಲಿ ತೋರಿಸುತ್ತವೆ ಅವರು ಹೇಳುವ ಈ ಸ್ವಾಭಾವಿಕ ಪ್ರತಿಕ್ರಿಯೆಯು ಸಾಮಾನ್ಯವಾಗಿ ನೀವು ಆ ವ್ಯಕ್ತಿಯೊಂದಿಗೆ ಸಂಭಾಷಣೆಯನ್ನು ಸ್ವಾಗತಿಸುತ್ತಿದ್ದೀರಿ ಮತ್ತು ಆ ವ್ಯಕ್ತಿಯ ಬಗ್ಗೆ ಆಸಕ್ತಿ ಹೊಂದಿದ್ದೀರಿ ಆದರೆ ಇದು ಇಷ್ಟಪಡದಿರುವಿಕೆ ಕಾಲುಗಳನ್ನು ಬಳಸುವ ವಿಧಾನ ಅವುಗಳನ್ನು ಹಿಂತೆಗೆದುಕೊಂಡರೆ ನೀವು ನಿಜವಾಗಿಯೂ ಆ ವ್ಯಕ್ತಿಯೊಂದಿಗೆ ಮಾತನಾಡಲು ಒಲವು ಹೊಂದಿಲ್ಲ ಎಂದು ಅರ್ಥೈಸಬಹುದು ಅಥವಾ ನೀವು ಇಬ್ಬರು ಜನರನ್ನು ಪರಸ್ಪರ ಮಾತನಾಡಲು ಸಂಪರ್ಕಿಸುತ್ತಿದ್ದರೆ ಅವರು ನಿಮ್ಮ ಸಹಪಾಠಿಗಳು ಈಗ ಜನರ ಪಾದಗಳು ಸ್ಥಳದಲ್ಲಿಯೇ ಇದ್ದರೆ ಮತ್ತು ಅವರು ತಮ್ಮ ಟಾರ್ಸೋಗಳನ್ನು ಮಾತ್ರ ತಿರುಗಿಸಿದರೆ ಅವರು ನಿಮ್ಮೊಂದಿಗೆ ಮಾತನಾಡುತ್ತಾರೆ ಆದರೆ ನಂತರ ಅವರು ಸಂಪೂರ್ಣವಾಗಿ ನಿಮ್ಮ ಕಡೆಗೆ ತಿರುಗುವುದಿಲ್ಲ ನೀವು ಸಂಭಾಷಣೆಯಲ್ಲಿ ಸೇರಲು ಅವರು ಬಯಸುವುದಿಲ್ಲ ಎಂದು ಇದು ಸೂಚಿಸುತ್ತದೆ ಆದರೆ ಮತ್ತೊಂದೆಡೆ ನಾನು ಹೇಳಿದಂತೆ ಸೇರಬೇಕೆಂದು ಅವರು ಬಯಸಿದರೆ ಪಾದಗಳನ್ನು ತೆರೆದಿಟ್ಟುಕೊಳ್ಳುತ್ತಾರೆ ಪಾದಗಳು ಮುಖವು ಮನಸ್ಸಿಗೆ ಸೂಚ್ಯಂಕವಾಗಿದೆ ಎಂದು ನಾವು ಭಾವಿಸಿದ್ದರೂ ಅದು ವ್ಯಕ್ತಿಯ ಬಗ್ಗೆ ಎಲ್ಲವನ್ನೂ ನೀಡುತ್ತದೆಯಾದರು ಪಾದಗಳು ಸಹ ವ್ಯಕ್ತಿಯು ಏನು ಯೋಚಿಸುತ್ತಿದ್ದಾನೆ ಎಂಬುದರ ಬಗ್ಗೆ ಬಹಳ ಮುಖ್ಯವಾದ ಸುಳಿವುಗಳನ್ನು ನೀಡುತ್ತದೆ ಆಕರ್ಷಣೆಯ ವಿಷಯದಲ್ಲಿ ಪುರುಷರು ಮಾತನಾಡುವಾಗ ಸಾಂದರ್ಭಿಕವಾಗಿ ಕಿವಿಯ ಹಾಲೆಗಳೊಂದಿಗೆ ಆಡುತ್ತಾರೆ ಅವರು ಆಕರ್ಷಿತರಾಗಿದ್ದಾರೆ ಎಂಬುದನ್ನು ಸೂಚಿಸುತ್ತದೆ ಮಹಿಳೆಯರ ವಿಷಯದಲ್ಲಿ ಅವರು ಕೂದಲಿನ ಲಾಕ್ನೊಂದಿಗೆ ಆಟವಾಡುತ್ತಾರೆ ಅಥವಾ ಕೂದಲನ್ನು ಮುಂಭಾಗದಲ್ಲಿ ಇಡಲು ಪ್ರಯತ್ನಿಸುತ್ತಾರೆ ಅಥವಾ ನಿರಂತರವಾಗಿ ತಮ್ಮ ಕೂದಲನ್ನು ಕಿವಿಗಳ ಹಿಂದೆ ಎಳೆದುಕೊಳ್ಳುತ್ತಾರೆ ಎಂದು ನಂಬಲಾಗಿದೆ ಸಾಮಾನ್ಯವಾಗಿ ಅವರು ಕನಿಷ್ಠ ಮುಂಭಾಗದಲ್ಲಿರುವ ವ್ಯಕ್ತಿಯೊಂದಿಗೆ ಮಾತನಾಡಲು ಆಸಕ್ತಿ ಹೊಂದಿದ್ದಾರೆ ಎಂಬುದನ್ನು ತೋರಿಸುತ್ತದೆ ಎಂದು ಹೇಳುತ್ತಾರೆ ಅವರು ಆ ವ್ಯಕ್ತಿಯೊಂದಿಗೆ ಮಾತನಾಡಲು ಇಷ್ಟಪಡುತ್ತಾರೆ ಇಲ್ಲದಿದ್ದರೆ ಅದು ಬಹಳ ಗಂಭೀರ ರೀತಿಯ ಆಕರ್ಷಣೆಗೆ ಕಾರಣವಾಗುತ್ತದೆ ಆದರೆ ಅವರು ಹೆದರುವುದಿಲ್ಲ ಈ ವ್ಯಕ್ತಿಯೊಂದಿಗೆ ಮಾತನಾಡಲು ಅವರಿಗೆ ತಡೆಯಿಲ್ಲ ಇದಕ್ಕೆ ವಿರುದ್ಧವಾಗಿ ಕಿವಿಯ ಮೇಣವನ್ನು ಅಗೆಯುವ ಪುರುಷರು ವಿಶೇಷವಾಗಿ ಅವರು ಪೆನ್ ಕವರ್ ಅನ್ನು ತೆಗೆದುಕೊಂಡು ಬಳಸಬಹುದು ವಿಶೇಷವಾಗಿ ಮಹಿಳೆಯರೊಂದಿಗೆ ಸಂವಹನ ಮಾಡುವಾಗ ಅವರು ಕೊಳಕು ಅಥವಾ ವಿಕೃತವಾಗಿರಬೇಕು ಅಲ್ಲಿ ಕೆಲವು ವಿಕೃತ ಆಲೋಚನೆಗಳು ನಡೆಯುತ್ತಿವೆ ವಿಶೇಷವಾಗಿ ಅವರು ಯಾರೊಂದಿಗಾದರೂ ಸಂವಹನ ನಡೆಸುವಾಗ ಮಾಡುವಂತಹುದು ಅವರು ಅದನ್ನು ಉದ್ದೇಶಪೂರ್ವಕವಾಗಿ ಮಾಡುತ್ತಿದ್ದಾರೆ ಮತ್ತು ನಿಯಂತ್ರಿಸಲು ಅವರಿಗೆ ಸಾಧ್ಯವಾಗುತ್ತಿಲ್ಲ ಆದರೆ ವಿರುದ್ಧ ದಿಕ್ಕಿನಲ್ಲಿ ಕುಳಿತಿರುವ ವ್ಯಕ್ತಿಯು ಆಲೋಚನೆಗಳು ತುಂಬಾ ಸ್ಪಷ್ಟವಾಗಿಲ್ಲ ಎಂದು ಅರ್ಥಮಾಡಿಕೊಳ್ಳಬಹುದು ಮೂಲಭೂತ ಮತ್ತು ಸಾರ್ವತ್ರಿಕತೆಗಳ ವಿಷಯದಲ್ಲಿ ನಾನು ಸಂವಹನ ಮಾಡಲು ಪ್ರಯತ್ನಿಸುತ್ತಿದ್ದ ಯಾವುದೇ ಗೆಸ್ಚರ್ ಮುಕ್ತತೆ ತೆರೆದ ಕೈಗಳು ಅಂಗೈಗಳು ಸಂಪೂರ್ಣವಾಗಿ ಮುಚ್ಚಿರದ ಕೋಟ್ ಸಹ ಆದರೆ ಅನಗತ್ಯವಾಗಿದೆ ಇವೆಲ್ಲವೂ ನಾನು ಮುಕ್ತವಾಗಿದ್ದೇನೆ ನಾನು ಪ್ರಾಮಾಣಿಕವಾಗಿದ್ದೇನೆ ನಾನು ಸತ್ಯವಂತರಾಗಿದ್ದೇನೆ ನಿಮ್ಮೊಂದಿಗೆ ಮಾತನಾಡಲು ನಾನು ಸ್ವತಂತ್ರನಾಗಿದ್ದೇನೆ ಎಂಬುದನ್ನು ಸೂಚಿಸುತ್ತಿವೆ ಇದಕ್ಕೆ ವಿರುದ್ಧವಾದದ್ದು ರಕ್ಷಣಾತ್ಮಕತೆ ಅವರು ಕಣ್ಣಿನ ಸಂಪರ್ಕವನ್ನು ಕಾಪಾಡಿಕೊಳ್ಳುವುದಿಲ್ಲ ಕಣ್ಣುಗಳನ್ನು ಉಜ್ಜುತ್ತಾರೆ ನೀವು ಮಾತನಾಡುವಾಗ ಇನ್ನೊಬ್ಬ ವ್ಯಕ್ತಿ ದೂರ ಹೋಗುತ್ತಲೇ ಇರುತ್ತಾನೆ ಇನ್ನೊಬ್ಬ ವ್ಯಕ್ತಿಯು ಸ್ವಲ್ಪಮಟ್ಟಿಗೆ ಡಿಫೆನ್ಸಿವ್ ಮೋಡ್ನಲ್ಲಿರುವುದನ್ನು ಇದು ಸೂಚಿಸುತ್ತದೆ ಆದರೆ ಹೆಚ್ಚಿನ ಬಾರಿ ನಾವು ಅದನ್ನು ಅಜಾಗರೂಕತೆಯಿಂದ ಮಾಡುತ್ತೇವೆ ಪೆನ್ನು ಅಥವಾ ಏನನ್ನಾದರೂ ಅಗಿಯುವುದು ಕೆಲವರು ಕಾಲರ್ ಅನ್ನು ಅಗಿಯುತ್ತಾರೆ ಅವರ ಕೈಯಲ್ಲಿ ಏನಿದೆಯೋ ಅದನ್ನು ಅವರು ಅಗಿಯುತ್ತಲೇ ಇರುತ್ತಾರೆ ಯಾರೊಂದಿಗಾದರೂ ಮಾತನಾಡುವಾಗ ಚ್ಯೂಯಿಂಗ್ ಗಮ್ ಕೂಡ ಜನರು ಇದನ್ನು ಒಂದು ರೀತಿಯ ಮಾನಸಿಕ ಅಭದ್ರತೆ ಎಂದು ಹೇಳುತ್ತಾರೆ ಹೆಬ್ಬೆರಳಿನ ಮೇಲೆ ಹೆಬ್ಬೆರಳನ್ನು ಹಾಕುವುದು ಬೆರಳಿನ ಉಗುರು ಕಚ್ಚುವುದು ಇವೆಲ್ಲವೂ ಅಭದ್ರತೆಯ ಲಕ್ಷಣಗಳಾಗಿವೆ ಆದರೆ ಇದಕ್ಕೆ ವಿರುದ್ಧವಾದ ಸಹಕಾರ ಯಾರಾದರೂ ನಿಮ್ಮೊಂದಿಗೆ ಸಹಕರಿಸಲು ಸಿದ್ಧರಿದ್ದಾರೆ ಎಂದು ನೀವು ಹೇಗೆ ಅರ್ಥಮಾಡಿಕೊಳ್ಳುತ್ತೀರಿ ದೇಹದ ಮೇಲ್ಭಾಗವು ಓಟಗಾರನ ಸ್ಥಾನದಲ್ಲಿದೆ ಓಟಗಾರನು ಸ್ಪ್ರಿಂಟ್ ಮಾಡುವ ವ್ಯಕ್ತಿಯಂತೆ ಇನ್ನೊಬ್ಬ ವ್ಯಕ್ತಿಯ ಕಡೆಗೆ ಸ್ವಲ್ಪ ಓರೆಯಾಗಿರುತ್ತಾನೆ ಈ ಸಣ್ಣ ಒಲವು ಇನ್ನೊಬ್ಬ ವ್ಯಕ್ತಿಯು ಹಿಂಪಡೆಯುವ ಬದಲು ಆಸಕ್ತಿ ಹೊಂದಿದ್ದಾನೆ ಎಂಬುದನ್ನು ತೋರಿಸುತ್ತದೆ ನೇರವಾಗಿ ಕುಳಿತು ನೀವು ಸ್ವಲ್ಪಮಟ್ಟಿಗೆ ತಟಸ್ಥರಾಗಿದ್ದೀರಿ ಆದರೆ ಮುಂಭಾಗದಲ್ಲಿರುವ ವ್ಯಕ್ತಿಯ ಕಡೆಗೆ ಸ್ವಲ್ಪ ಒಲವು ತೋರಿಸುವುದು ನೀವು ನಿಜವಾಗಿಯೂ ಸಂಭಾಷಣೆಯಲ್ಲಿ ಆಸಕ್ತಿ ಹೊಂದಿದ್ದೀರಿ ಆ ವ್ಯಕ್ತಿಯೊಂದಿಗೆ ಮಾತನಾಡಲು ಆಸಕ್ತಿ ಹೊಂದಿದ್ದೀರಿ ಎಂಬುದನ್ನು ಸೂಚಿಸುತ್ತದೆ ವಿಶೇಷವಾಗಿ ನೀವು ಥ್ರಿಲ್ಲರ್ ನೋಡುವಾಗ ಸಸ್ಪೆನ್ಸ್ ಚಲನಚಿತ್ರವನ್ನು ನೋಡುವಾಗ ಆರಂಭದಲ್ಲಿ ಚಲನಚಿತ್ರವು ಪ್ರಾರಂಭವಾದಾಗ ನೀವು ಆಸನದಲ್ಲಿ ಆರಾಮವಾಗಿರುತ್ತೀರಿ ನಿಧಾನವಾಗಿ ಚಲನಚಿತ್ರವು ತೆರೆದುಕೊಳ್ಳುತ್ತದೆ ಮತ್ತು ಇದು ನಿಮಗೆ ತುಂಬಾ ರೋಮಾಂಚನಕಾರಿಯಾಗಿದೆ ಕೊನೆಯಲ್ಲಿ ಪರಾಕಾಷ್ಠೆಯಲ್ಲಿ ನೀವು ಅಕ್ಷರಶಃ ಆಸನದ ಅಂಚಿನಲ್ಲಿದ್ದೀರಿ ಮತ್ತು ಏನು ನಡೆಯುತ್ತಿದೆ ಅದನ್ನು ಯಾರು ಮಾಡಿದ್ದಾರೆ ಎಂಬುದನ್ನು ನೀವು ನೋಡಲು ಬಯಸುತ್ತೀರಿ ಕುರ್ಚಿಯ ತುದಿಯಲ್ಲಿ ಕುಳಿತು ನೀವು ಸಹಕರಿಸುತ್ತಿದ್ದೀರಿ ಎಂದು ತೋರಿಸುತ್ತದೆ ನಿಮ್ಮ ಮುಂದೆ ಏನು ನಡೆಯುತ್ತಿದೆ ಎಂಬುದರ ಬಗ್ಗೆ ನಿಮಗೆ ಆಳವಾದ ಆಸಕ್ತಿ ಇದೆ ಮುಖಾಮುಖಿ ಸನ್ನೆಗಳು ಇವೆಲ್ಲವೂ ನೀವು ನಿಜವಾಗಿಯೂ ಸಹಕರಿಸಲು ಪ್ರಯತ್ನಿಸುತ್ತಿದ್ದೀರಿ ಎಂಬುದನ್ನು ಸೂಚಿಸುತ್ತದೆ ಈಗ ಆತ್ಮವಿಶ್ವಾಸ ಇದು ನಟನೆಯ ಮೂಲಕ ವ್ಯಕ್ತಿಗೆ ಬರುವ ಸಂಗತಿಯಲ್ಲ ಆದರೆ ಸಾಮಾನ್ಯವಾಗಿ ವ್ಯಕ್ತಿಯು ಆತ್ಮವಿಶ್ವಾಸದಿಂದಿರುವಾಗ ಹಿಂದಕ್ಕೆ ಕೈ ಹಾಕುತ್ತಾನೆ ಉದಾಹರಣೆಗೆ ಕುಳಿತುಕೊಳ್ಳುವಾಗ ಬೆನ್ನನ್ನು ಗಟ್ಟಿಯಾಗಿಸಿ ನೇರವಾಗಿ ನಿಂತುಕೊಂಡು ಹೆಬ್ಬೆರಳಿನಿಂದ ಕೋಟ್ ಪಾಕೆಟ್ಗಳಲ್ಲಿ ಕೈಗಳನ್ನು ಇರಿಸಲಾಗುತ್ತದೆ ಆತ್ಮವಿಶ್ವಾಸವನ್ನು ತೋರಿಸುತ್ತಿವೆ ಆದರೆ ಕೋಟ್ ಪಾಕೆಟ್ನಲ್ಲಿರುವ ಕೈಗಳು ಆ ವ್ಯಕ್ತಿಯು ರಕ್ಷಣಾತ್ಮಕ ಎಂದು ತೋರಿಸುತ್ತದೆ ಆದರೆ ಕೋಟ್ನೊಳಗೆ ಎಲ್ಲೋ ಅಡಗಿಕೊಳ್ಳಲು ಪ್ರಯತ್ನಿಸುತ್ತಿರುವ ಕೈಗಳು ಅಭದ್ರತೆಯನ್ನು ಸೂಚಿಸುತ್ತವೆ ಆತಂಕವು ಹೇಗೆ ಸೂಚಿಸಲ್ಪಡುತ್ತದೆ ಆಗಾಗ್ಗೆ ಗಂಟಲು ತೆರವುಗೊಳಿಸುವುದು ವಿಶೇಷವಾಗಿ ಮಾತಿನಲ್ಲಿ ಮತ್ತೆ ಇದು ಹೆದರಿಕೆಯನ್ನು ಸೂಚಿಸುತ್ತದೆ ಆದರೆ ನಂತರ ಕೋಣೆಯು ತುಂಬಾ ತಂಪಾಗಿದ್ದರೆ ಅಥವಾ ವ್ಯಕ್ತಿಯು ನಿಜವಾಗಿಯೂ ತೀವ್ರವಾದ ಶೀತದಿಂದ ಬಳಲುತ್ತಿದ್ದರೆ ನೀವು ವಿವೇಚನೆಯನ್ನು ಬಳಸಬೇಕು ನಾನು ಮುಂದಿನ ಉಪನ್ಯಾಸದಲ್ಲಿ ಇದರ ಬಗ್ಗೆ ಮಾತನಾಡುತ್ತೇನೆ ಆದರೆ ಈಗ ಯಾರಾದರೂ ಗಂಟಲು ತೆರವುಗೊಳಿಸಲು ಪ್ರಯತ್ನಿಸುತ್ತಿರುವಾಗ ಸಾಮಾನ್ಯವಾಗಿ ವ್ಯಕ್ತಿಯು ನರಳುತ್ತಾನೆ ವಿಶೇಷವಾಗಿ ಭಾಷಣ ಮಾಡಲು ವ್ಯಕ್ತಿಯನ್ನು ಕೇಳುವ ಪರಿಸ್ಥಿತಿಯಲ್ಲಿ ನಿರ್ದಿಷ್ಟವಾಗಿ ಕತ್ತಲೆಯಲ್ಲಿ ಶಿಳ್ಳೆ ಹೊಡೆಯುವುದು ವ್ಯಕ್ತಿಯು ಅಷ್ಟು ಹೆದರುವುದಿಲ್ಲ ಮತ್ತು ಸ್ವಲ್ಪ ಧೈರ್ಯವನ್ನು ಗಳಿಸಲು ಪ್ರಯತ್ನಿಸುತ್ತಿದ್ದಾನೆ ಎಂದು ಸಂವಹನ ಮಾಡುವ ಒಂದು ಮಾರ್ಗವಾಗಿದೆ ಆದರೆ ವಾಸ್ತವವಾಗಿ ವ್ಯಕ್ತಿಯೊಳಗೆ ಆತಂಕವಿದೆ ಧೂಮಪಾನ ವಿಶೇಷವಾಗಿ ಸಂದರ್ಶನದ ಮೊದಲು ವಿಶೇಷವಾಗಿ ನಿಮ್ಮ ಬಾಸ್ ಅನ್ನು ಭೇಟಿಯಾಗುವ ಮೊದಲು ವಿಶೇಷವಾಗಿ ಬಹಳ ಮುಖ್ಯವಾದ ಏನನ್ನಾದರೂ ಮಾತನಾಡುವ ಮೊದಲು ಇದು ಆತಂಕವನ್ನು ಸೂಚಿಸುತ್ತದೆ ಚಂಚಲತೆ ಮಾಡುವುದು ನೀವು ಅದನ್ನು ಏಕೆ ಮಾಡುತ್ತಿದ್ದೀರಿ ನಿಮ್ಮ ಬೆರಳುಗಳು ಏಕೆ ಹಾಗೆ ವರ್ತಿಸುತ್ತಿವೆ ಎಂದು ನಿಮಗೆ ತಿಳಿದಿಲ್ಲ ಮಾತನಾಡುವಾಗ ಬಾಯಿ ಮುಚ್ಚಿಕೊಳ್ಳುವುದು ಎಂದರೆ ನೀವು ಏನನ್ನಾದರೂ ಮರೆಮಾಚಲು ಪ್ರಯತ್ನಿಸುತ್ತಿದ್ದೀರಿ ಸುಳ್ಳು ಹೇಳುತ್ತಿದ್ದೀರಿ ಎಂದರ್ಥ ಆದರೆ ಅದೇ ಸಮಯದಲ್ಲಿ ನೀವು ಭಯಭೀತರಾಗಿದ್ದೀರಿ ಏಕೆಂದರೆ ನೀವು ನಿಜವಾಗಿ ಸುಳ್ಳು ಹೇಳುತ್ತಿದ್ದೀರಿ ಎಂದು ಯಾರಾದರೂ ಕಂಡುಹಿಡಿಯುವುದನ್ನು ನೀವು ಬಯಸುವುದಿಲ್ಲ ಜೇಬಿನಿಂದ ಹಣ ಅಥವಾ ಕೀಲಿಗಳನ್ನು ಸರಕ್ಕನೆ ತೆಗೆಯುವುದು ಆದರೆ ನಂತರ ನೀವು ನಗಲು ಪ್ರಯತ್ನಿಸುತ್ತೀರಿ ನಂತರ ಕೈಗಳನ್ನು ಹೊಡೆಯುವುದು ಇವೆಲ್ಲವೂ ಆತಂಕವನ್ನು ಸೂಚಿಸಬಹುದು ಹತಾಶೆ ವ್ಯಕ್ತಿಯು ಹತಾಶೆಗೊಂಡಾಗ ಸಾಮಾನ್ಯವಾಗಿ ಅವನು ಸಣ್ಣ ಉಸಿರನ್ನು ತೆಗೆದುಕೊಳ್ಳುತ್ತಾನೆ ಅಥವಾ ಬಿಗಿಯಾಗಿ ಹಿಡಿದ ಕೈಗಳಂತೆ ಧ್ವನಿಸುತ್ತಾನೆ ಆತಂಕವನ್ನು ಸೂಚಿಸುತ್ತದೆ ಕೂದಲಿನ ಮೂಲಕ ಕೈ ಉಜ್ಜುವುದು ಕುತ್ತಿಗೆಯ ಇವೆಲ್ಲವೂ ವ್ಯಕ್ತಿಯು ನಿರಾಶೆಗೊಂಡಿದ್ದಾನೆ ಎಂಬುದನ್ನು ಸೂಚಿಸಬಹುದು ನಾವು ಕೆಲವು ತ್ವರಿತ ನಡವಳಿಕೆ ಮತ್ತು ವ್ಯಾಖ್ಯಾನವನ್ನು ನೋಡೋಣ ಓರೆಯಾದ ತಲೆ ತಲೆ ಇದು ಆ ವ್ಯಕ್ತಿಗೆ ನಿಮ್ಮ ಮಾತಿನಲ್ಲಿ ಆಸಕ್ತಿ ಇದೆ ಎಂಬುದನ್ನು ಸೂಚಿಸುತ್ತದೆ ಗಲ್ಲವನ್ನು ಸ್ಪರ್ಶಿಸುವುದು ನಿರ್ಧಾರ ತೆಗೆದುಕೊಳ್ಳಲು ಪ್ರಯತ್ನಿಸುವುದು ಮುಖವನ್ನು ಕೆಳಕ್ಕೆ ನೋಡುವುದು ನಿಮ್ಮನ್ನು ನಂಬದಿರುವುದು ಉಗುರುಗಳನ್ನು ಕಚ್ಚುವುದು ಅಭದ್ರತೆ ಹೆದರಿಕೆ ಕೈಗಳನ್ನು ಉಜ್ಜುವುದು ನೀವು ಚಿಕ್ಕ ಮಕ್ಕಳಿಗೆ ಪೋಷಕರಾಗಿ ಅಥವಾ ಶಿಕ್ಷಕರಾಗಿ ನೀವು ಹೇಳುವುದನ್ನು ನೀವು ನೋಡಿರಬಹುದು ಓಹ್ ಈ ವಾರಾಂತ್ಯದಲ್ಲಿ ನಾವು ಪಿಕ್ನಿಕ್ಗೆ ಹೋಗೋಣ ತಕ್ಷಣವೇ ಮಕ್ಕಳು ಹೀಗೆ ಮಾಡುತ್ತಾರೆ ಓಹ್ ವಾಹ್ ನಾನು ಸಿದ್ಧನಾಗಿದ್ದೇನೆ ನಾವು ಎಲ್ಲಿಗೆ ಹೋಗುತ್ತಿದ್ದೇವೆ ನಿರೀಕ್ಷೆಯನ್ನು ಸೂಚಿಸುವ ಕೈಗಳನ್ನು ಉಜ್ಜುವುದು ಕಿವಿಯನ್ನು ಎಳೆಯುವುದು ಅಥವಾ ಎಳೆದುಕೊಳ್ಳುವುದು ಎಂದರೆ ಅನಿಶ್ಚಿತತೆ ಎಂದರ್ಥ ನೀವು ಏನು ಹೇಳುತ್ತಿದ್ದೀರಿ ಎಂಬುದನ್ನು ನಿರ್ಧರಿಸಲು ನನಗೆ ಸಾಧ್ಯವಾಗುತ್ತಿಲ್ಲ ಆಲೋಚನೆ ಸ್ಪರ್ಶ ಮೂಗನ್ನು ಸ್ವಲ್ಪ ಉಜ್ಜುವುದು ಇದರರ್ಥ ನಿರಾಕರಣೆ ಅನುಮಾನ ಸುಳ್ಳು ಕಣ್ಣನ್ನು ಉಜ್ಜುವುದು ಮತ್ತೆ ಅನುಮಾನ ಅಪನಂಬಿಕೆ ಕೈಗಳು ಬೆನ್ನಿನ ಹಿಂದೆ ಹಿಡಿದುಕೊಳ್ಳುವುದು ನಾನು ರಸಪ್ರಶ್ನೆಯಲ್ಲಿ ಒಂದು ಚಿತ್ರವನ್ನು ಸಹ ತೋರಿಸಿದೆ ಅದು ಕೋಪ ಹತಾಶೆ ಆತಂಕ ಆದರೆ ಇದು ತಲೆಯ ಹಿಂಭಾಗದಲ್ಲಿಲ್ಲ ಆದರೆ ಕೈಗಳನ್ನು ಹಿಂಭಾಗದಲ್ಲಿ ಹಿಡಿದಿಟ್ಟುಕೊಂಡಿದ್ದೀರಿ ಇದು ನೀವು ಕೋಪಗೊಂಡಿದ್ದೀರಿ ನಿರಾಶೆಗೊಂಡಿದ್ದೀರಿ ಅಥವಾ ಭಯಭೀತರಾಗಿದ್ದೀರಿ ಎಂದು ತೋರಿಸುತ್ತದೆ ಲಾಕ್ ಮಾಡಲಾದ ಕಣಕಾಲುಗಳು ಬೆರಳಿನ ಉಗುರುಗಳನ್ನು ಪರಿಶೀಲಿಸುವುದು ಅಥವಾ ಗಡಿಯಾರವನ್ನು ನೋಡುವುದು ಆದ್ದರಿಂದ ಯಾರೊಂದಿಗಾದರೂ ಮಾತನಾಡುವಾಗ ವ್ಯಕ್ತಿಯು ಬೆರಳಿನ ಉಗುರುಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸುತ್ತಿದ್ದಾನೆ ಅಥವಾ ಆಗಾಗ್ಗೆ ಗಡಿಯಾರವನ್ನು ನೋಡುತ್ತಿದ್ದಾನೆ ಇದು ನನಗೆ ಬೇಸರವಾಗಿದೆ ಅಥವಾ ಅದು ಅಹಂಕಾರವನ್ನು ತೋರಿಸುತ್ತದೆ ಎಂದು ಸೂಚಿಸುತ್ತದೆ ನೀವು ಯಾವ ರೀತಿಯ ಅಸಂಬದ್ಧತೆಯನ್ನು ಮಾತನಾಡುತ್ತಿದ್ದೀರಿ ಇದು ನಿಜವಾಗಿಯೂ ನೀರಸವಾಗಿದೆ ವಾಸ್ತವವಾಗಿ ಯಾರಾದರೂ ನಿಮ್ಮನ್ನು ನಿಜವಾಗಿಯೂ ನೀರಸಗೊಳಿಸುತ್ತಿದ್ದಾರೆಂದು ನಿಮಗೆ ತಿಳಿದಿದ್ದರೆ ಬೆರಳಿನ ಉಗುರುಗಳನ್ನು ನೋಡುವುದು ಆ ವ್ಯಕ್ತಿಯು ನಿಮಗೆ ನೀರಸವಾಗಿರುವುದನ್ನು ಅಥವಾ ನಿಮ್ಮ ಕೈಯಲ್ಲಿ ಅಥವಾ ಗೋಡೆಯ ಮೇಲೆ ಅಳವಡಿಸಲಾಗಿರುವ ಗಡಿಯಾರವನ್ನು ನೋಡುತ್ತಿರುವುದನ್ನು ಸೂಚಿಸುತ್ತದೆ ಎಂದು ಸೂಚಿಸಲಾಗುತ್ತದೆ ಆಗಾಗ್ಗೆ ಅದನ್ನು ನೋಡುವುದು ನಿಮಗೆ ಬೇಸರವಾಗಿದೆ ನೀವು ನನ್ನ ಸಮಯವನ್ನು ವ್ಯರ್ಥ ಮಾಡುತ್ತಿದ್ದೀರಿ ಎಂಬುದನ್ನು ಸೂಚಿಸುತ್ತದೆ ರಸಪ್ರಶ್ನೆಯಲ್ಲಿ ಇದು ಬೇಸರ ಎಂದು ಸೂಚಿಸಬಹುದು ಚುರುಕಾದ ನೇರವಾದ ನಡಿಗೆ ಆತ್ಮವಿಶ್ವಾಸ ಅದರ ವಿರುದ್ಧ ನಡಿಗೆಯು ಪಾಕೆಟ್ಗಳಲ್ಲಿ ಕೈಗಳನ್ನು ಇಟ್ಟುಕೊಂಡು ನಡೆಯುವುದು ನಿರಾಶಾದಾಯಕವಾಗಿದೆ ಸೊಂಟದ ಮೇಲೆ ಕೈಗಳನ್ನು ಇಟ್ಟುಕೊಂಡು ನಿಂತುಕೊಳ್ಳುವುದು ಎಂದರೆ ಸನ್ನದ್ಧತೆ ನಾನು ಸಿದ್ಧನಾಗಿದ್ದೇನೆ ಎಂದರ್ಥ ಆದರೆ ಅದು ಆಕ್ರಮಣಶೀಲತೆಯನ್ನೂ ಸಹ ಅರ್ಥೈಸಬಲ್ಲದು ಕಾಲುಗಳನ್ನು ಅಡ್ಡಗಟ್ಟಿಕೊಂಡು ಕುಳಿತುಕೊಳ್ಳುವುದು ಕಾಲುಗಳನ್ನು ಸ್ವಲ್ಪ ಒದೆಯುವುದು ಬೇಸರವನ್ನು ಸೂಚಿಸುತ್ತದೆ ಕಾಲುಗಳನ್ನು ಬೇರ್ಪಡಿಸಿ ಕುಳಿತುಕೊಳ್ಳುವುದು ವಿಶ್ರಾಂತಿ ಪಡೆಯುವುದು ಕೆಲವೊಮ್ಮೆ ಜನರು ಫೋಲ್ಡರ್ ಅನ್ನು ಸಹ ಬಳಸುತ್ತಾರೆ ಮತ್ತು ಅದನ್ನು ಅಲ್ಲಿ ಇಡುತ್ತಾರೆ ಅವರು ತಮ್ಮ ಮುಂದೆ ಕುಳಿತಿರುವ ವ್ಯಕ್ತಿಯೊಂದಿಗೆ ಆರಾಮದಾಯಕವಾಗಿಲ್ಲ ಎಂದು ಸೂಚಿಸುತ್ತದೆ ಪಾಕೆಟ್ಗಳಲ್ಲಿ ಕೈಗಳನ್ನು ಇಟ್ಟುಕೊಂಡು ನಡೆಯುವುದು ಹತಾಶೆಯನ್ನು ಸೂಚಿಸುತ್ತದೆ ತಲೆಯ ಹಿಂದೆ ಕೈಗಳನ್ನು ಹಿಡಿದುಕೊಂಡು ಕುಳಿತುಕೊಳ್ಳುವುದು ಕಾಲುಗಳನ್ನು ಅಡ್ಡಗಟ್ಟುವುದು ರಸಪ್ರಶ್ನೆಯಲ್ಲಿ ಒಂದು ಚಿತ್ರವಿತ್ತು ಬಾಸ್ ಈ ರೀತಿ ಕುಳಿತಿದ್ದಾನೆ ಅದು ಆತ್ಮವಿಶ್ವಾಸ ಶ್ರೇಷ್ಠತೆಯನ್ನು ತೋರಿಸುತ್ತದೆ ತೆರೆದ ಅಂಗೈ ಪ್ರಾಮಾಣಿಕತೆ ಮುಕ್ತತೆ ಮುಗ್ಧತೆ ಸೂಚಿಸುತ್ತದೆ ಡ್ರಮ್ ಹೊಡೆಯುವುದು ಅಂದರೆ ಅಸಹನೆ ಅಧಿಕೃತ ಪ್ಯಾಟಿಂಗ್ ಫ್ಯಾಂಡ್ಲಿಂಗ್ ಆತ್ಮವಿಶ್ವಾಸದ ಕೊರತೆ ಅಭದ್ರತೆ ನೀವು ವಿಶೇಷವಾಗಿ ಅಧೀನ ಅಧಿಕಾರಿಗಳನ್ನು ನೋಡಬಹುದು ಅವರು ಬಾಸ್ನೊಂದಿಗೆ ಮಾತನಾಡಲು ಬಯಸಿದಾಗ ವಿಶೇಷವಾಗಿ ವೇತನ ಹೆಚ್ಚಳ ಕೇಳುವ ವಿಷಯದಲ್ಲಿ ಅವರು ತಮ್ಮ ಕೂದಲನ್ನು ಗೀಚಿಕೊಳ್ಳಲು ಪ್ರಯತ್ನಿಸುತ್ತಾರೆ ಸರ್ ನಾನು ನಿಮ್ಮನ್ನು ಈ ವಿಷಯವನ್ನು ಕೇಳಲು ಬಯಸುತ್ತೇನೆ ಇದು ಆತ್ಮವಿಶ್ವಾಸದ ಕೊರತೆ ಮತ್ತು ಅಭದ್ರತೆಯನ್ನು ತೋರಿಸುತ್ತದೆ ಈಗ ನಾನು ಚರ್ಚಿಸುವ ಪ್ರತಿಯೊಂದೂ ಮೂಲಭೂತ ಅಂಶಗಳಾಗಿವೆ ನೀವು ಅದನ್ನು ಭಾರತೀಯ ಸನ್ನಿವೇಶದಲ್ಲಿ ಬಳಸುವಾಗ ಸೂಕ್ತವಾಗಿ ಬಳಸಬೇಕಾಗುತ್ತದೆ ಮುಂದಿನ ಉಪನ್ಯಾಸದಲ್ಲಿ ನಾವು ಹೇಗೆ ಅರ್ಥೈಸಿಕೊಳ್ಳಬಹುದು ಮತ್ತು ನಿಜವಾದ ಸಮಸ್ಯೆಗಳು ಯಾವುವು ಎಂಬುದನ್ನು ನೋಡುತ್ತೇವೆ ಆದರೆ ನಾನು ಮುಕ್ತಾಯಗೊಳಿಸುವ ಮೊದಲು ದೇಹ ಭಾಷೆಯ ಬಗ್ಗೆ ಇನ್ನೂ ಕೆಲವು ಆಲೋಚನೆಗಳು ಮತ್ತು ಈ ದೇಹ ಭಾಷೆಯನ್ನು ಸೂಕ್ತವಾಗಿ ಬಳಸಲು ನೀವು ಪ್ರೇರೇಪಿತರಾಗಬೇಕೆಂದು ನಾನು ಬಯಸುತ್ತೇನೆ ದೇಹಭಾಷೆಯು ನಮ್ಮಲ್ಲಿ ಸಹಜವಾಗಿದೆ ಅದು ನಮ್ಮಲ್ಲಿದೆ ಅದು ನಮ್ಮ ದೇಹದಲ್ಲಿದೆ ಅದು ನಮ್ಮ ವ್ಯವಸ್ಥೆಯಲ್ಲಿದೆ ಅದು ನಮ್ಮ ಮೆದುಳಿನಲ್ಲಿದೆ ಅದು ನಮ್ಮ ನಡವಳಿಕೆಯಲ್ಲಿದೆ ಸಾಮಾನ್ಯ ಮನುಷ್ಯನಿಗೆ ಹೋಲಿಸಿದರೆ ಕುರುಡ ವ್ಯಕ್ತಿಯೂ ಸಹ ದೇಹಭಾಷೆಯನ್ನು ಇದೇ ರೀತಿಯಲ್ಲಿ ವ್ಯಕ್ತಪಡಿಸಲು ಪ್ರಯತ್ನಿಸುತ್ತಾರೆ ಎಂದು ಅಧ್ಯಯನಗಳು ತೋರಿಸಿವೆ ಉದಾಹರಣೆಗೆ ಅವರು ವಿಜಯಿಯಾದಾಗ ಇಬ್ಬರೂ ತಮ್ಮ ಕೈಗಳನ್ನು ಎತ್ತುತ್ತಾರೆ ಅವರು ದುಃಖದಲ್ಲಿರುವಾಗ ಮುಖವು ಒಂದೇ ರೀತಿಯ ನೋವನ್ನು ಸೂಚಿಸುತ್ತಿತ್ತು ವ್ಯಕ್ತಿಯು ಕುರುಡನಾಗಿರಲಿ ಅಥವಾ ವ್ಯಕ್ತಿಯು ಸಾಮಾನ್ಯವಾಗಿ ನೋಡಲು ಸಾಧ್ಯವಾಗಿರಲಿ ಕುರುಡ ವ್ಯಕ್ತಿಯೂ ಸಹ ದೇಹಭಾಷೆಯಲ್ಲಿ ಪರಿಣಾಮಕಾರಿಯಾಗಿ ವ್ಯಕ್ತಪಡಿಸುತ್ತಾನೆ ಇದು ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ವಿಷಯವಾಗಿದೆ ನೀವು ಇತರರಲ್ಲಿ ಇಷ್ಟಪಡುವ ನೀವು ನಿಮ್ಮಲ್ಲಿ ಅಳವಡಿಸಿಕೊಳ್ಳಬೇಕಾದ ಹೆಚ್ಚಿನ ಭಾವನಾತ್ಮಕ ಅಭಿವ್ಯಕ್ತಿಗಳು ವಾಸ್ತವವಾಗಿ ಅವೆಲ್ಲವೂ ಸುಪ್ತವಾಗಿರುತ್ತವೆ ಅವುಗಳನ್ನು ಮರೆಮಾಡಲಾಗಿದೆ ನೀವು ಅದನ್ನು ಯಾರಿಂದಲೂ ಎರವಲು ಪಡೆಯಬೇಕಾಗಿಲ್ಲ ನೀವು ಮಾಡಬೇಕಾಗಿರುವುದು ಏನೆಂದರೆ ನೀವು ಗಮನ ಹರಿಸಬೇಕು ನೀವು ಕೆಟ್ಟದ್ದನ್ನು ನಿಯಂತ್ರಿಸಬೇಕು ಮತ್ತು ಒಳ್ಳೆಯದನ್ನು ಪ್ರಕಟಿಸಲು ಪ್ರಯತ್ನಗಳನ್ನು ಮಾಡಬೇಕು ನೀವು ಅವರಿಗೆ ಹಕ್ಕುಸ್ವಾಮ್ಯ ನೀಡಬೇಕು ನಿಮ್ಮಲ್ಲಿ ಸುಪ್ತವಾಗಿರುವುದು ಏನು ನೀವು ಅವುಗಳನ್ನು ಹೊರಬರಬೇಕು ಈಗ ನಾನು ನೀಡಿದ ಸಲಹೆಗಳು ನಾನು ಯಾವ ರೀತಿಯ ಸನ್ನೆಗಳನ್ನು ಬಳಸುತ್ತಿದ್ದೇನೆ ಎಂಬುದನ್ನು ನೀವು ಆತ್ಮಾವಲೋಕನ ಮಾಡಿಕೊಳ್ಳಬೇಕು ಆದರ್ಶಪ್ರಾಯವಾಗಿ ಹೇಳುವುದಾದರೆ ನೀವು ಕನ್ನಡಿಯ ಮುಂದೆ ಅಭ್ಯಾಸ ಮಾಡುವಾಗ ನಿಮ್ಮ ಸನ್ನೆಗಳನ್ನು ನೋಡಿ ಆದರೆ ಅದಕ್ಕಿಂತ ಹೆಚ್ಚಾಗಿ ನೀವು ಮಾಡುತ್ತಿರುವ ಅನೈಚ್ಛಿಕ ಸನ್ನೆಗಳಲ್ಲಿ ನಾವು ಆಸಕ್ತಿ ಹೊಂದಿದ್ದೇವೆ ನೀವು ಗುಂಪಿನಲ್ಲಿದ್ದಾಗ ನೀವು ಒಬ್ಬರೇ ಇರುವಾಗ ನಿಮಗೆ ತಿಳಿಯದೆ ವೀಡಿಯೊಗಳನ್ನು ಮಾಡಲು ಯಾರನ್ನಾದರೂ ಕೇಳಿ ತದನಂತರ ಸ್ನೇಹಿತನು ನಿಮಗೆ ಹತ್ತಿರದಲ್ಲಿದ್ದರೆ ನೀವು ಸ್ನೇಹಿತನೊಂದಿಗೆ ಕುಳಿತು ನಿಮ್ಮ ಸ್ವಂತ ನಡವಳಿಕೆಯನ್ನು ವಿಶ್ಲೇಷಿಸಲು ಪ್ರಯತ್ನಿಸಿ ನಿಮ್ಮ ಸ್ನೇಹಿತನನ್ನು ಕೇಳಿ ನಿಮ್ಮ ನಡವಳಿಕೆಗಳಲ್ಲಿ ಯಾವುದು ಸ್ವೀಕಾರಾರ್ಹವಾಗಿದೆ ಮತ್ತು ನೀವು ಯಾವ ಅಭಿವ್ಯಕ್ತಿಗಳನ್ನು ಬದಲಾಯಿಸಬಹುದು ನೀವು ಯಾವಾಗ ರಕ್ಷಣಾತ್ಮಕ ರೀತಿಯಲ್ಲಿ ವರ್ತಿಸುತ್ತಿದ್ದೀರಿ ಯಾವಾಗ ಆಕ್ರಮಣಕಾರಿ ರೀತಿಯಲ್ಲಿ ವರ್ತಿಸುತ್ತಿದ್ದೀರಿ ಇತರರಿಗೆ ನೀಡಲಾದ ದೇಹ ಭಾಷೆಯ ಸೂಚನೆಗಳು ಯಾವುವು ಆತ್ಮವಿಶ್ವಾಸ ಹೊಂದಿದ್ದೀರಿ ನೀವು ಸಂತೋಷವಾಗಿದ್ದೀರಿ ಎಂದು ಸೂಚಿಸುತ್ತೀರಿ ಹಾಗಾದರೆ ನಿಮ್ಮ ದೇಹದಿಂದ ಯಾವ ಸುಳಿವುಗಳು ಹೋಗುತ್ತಿದ್ದವು ಒಟ್ಟಾರೆಯಾಗಿ ನಿಮ್ಮ ಜೀವನವನ್ನು ಉತ್ತಮಗೊಳಿಸಲು ಮತ್ತು ನಿಮಗೆ ಬೇಕಾದುದನ್ನು ಸಾಧಿಸಲು ದೇಹಭಾಷೆಯನ್ನು ಬಳಸಲು ಪ್ರಯತ್ನಿಸಿ ಒಂದು ಅಂತಿಮ ಚಿಂತನೆಯಾಗಿ ನೀವು ಮಾರ್ಥಾ ಗ್ರಹಾಂ ಅವರ ಒಂದು ಉದ್ಧರಣದೊಂದಿಗೆ ನಿಮ್ಮನ್ನು ಬಿಡಬೇಕೆಂದು ನಾನು ಬಯಸುತ್ತೇನೆ ಅದು ಹೇಳುತ್ತದೆ ದೇಹವು ಎಂದಿಗೂ ಸುಳ್ಳು ಹೇಳುವುದಿಲ್ಲ ನೀವು ಎಲ್ಲಾ ಸಮಯದಲ್ಲೂ ಸತ್ಯವನ್ನು ಮಾತನಾಡಬೇಕು ನೀವು ನನ್ನನ್ನು ನೋಡಿ ನಗುತ್ತೀರಿ ಮತ್ತು ಹೇಳುತ್ತೀರಿ ಓ ಈ ಜಗತ್ತು ಸುಳ್ಳುಗಳಿಂದ ತುಂಬಿದೆ ಮತ್ತು ನಂತರ ನಾನು ಎಲ್ಲಾ ಸಮಯದಲ್ಲೂ ಸತ್ಯವನ್ನು ಹೇಗೆ ಮಾತನಾಡಬಲ್ಲೆ ಮತ್ತು ನಂತರ ಈ ಜಗತ್ತು ಮಹಾತ್ಮ ಗಾಂಧಿ ಅಥವಾ ಹರಿಶ್ಚಂದ್ರರಂತಹ ಜನರಿಗೆ ಅಲ್ಲ ನಾವು ಸುಳ್ಳುಗಳನ್ನು ಹೇಳಬೇಕು ಮತ್ತು ಸುಳ್ಳುಗಳನ್ನು ಹೇಳದೆ ನಾವು ಬದುಕಲು ಸಾಧ್ಯವಿಲ್ಲ ಈಗ ನೀವು ಆ ರೀತಿಯ ಆಲೋಚನೆಯನ್ನು ಹೊಂದಿದ್ದರೆ ಈ ಉಲ್ಲೇಖವು ನಿಮಗೆ ಹೇಳುತ್ತದೆ ನಿಮಗೆ ಬೇಕಾದುದನ್ನು ಮಾಡಿ ನೀವು ನಿಮ್ಮ ಮಾತುಗಳಲ್ಲಿ ಸುಳ್ಳು ಹೇಳುತ್ತಲೇ ಇರುತ್ತೀರಿ ಅಂದರೆ 7 ಪ್ರತಿಶತ ಪದಗಳು ನೀವು ಇತರ ಜನರಿಗೆ ನೀವು ಹೇಳುತ್ತಿದ್ದೀರಿ ಆದರೆ ನಿಮ್ಮ ದೇಹದ 93 ಪ್ರತಿಶತ ಇತರ ಜನರು ವಾಸ್ತವವಾಗಿ ಪ್ರಭಾವದ ದೃಷ್ಟಿಯಿಂದ ನೋಡುತ್ತಿದ್ದಾರೆ ದೇಹವು ಎಂದಿಗೂ ಸುಳ್ಳು ಹೇಳುವುದಿಲ್ಲ ಮೌಖಿಕ ಮತ್ತು ಅಮೌಖಿಕ ಸಂವಹನದ ವಿಷಯದಲ್ಲಿ ಸತ್ಯವನ್ನು ಮಾತನಾಡುತ್ತದೆ ಈ ಚಿಂತನೆಯೊಂದಿಗೆ ನಾನು ಈ ವೀಡಿಯೊವನ್ನು ಮುಕ್ತಾಯಗೊಳಿಸುತ್ತೇನೆ ಧನ್ಯವಾದಗಳು ಮುಂದಿನ ಉಪನ್ಯಾಸದಲ್ಲಿ ಹೆಚ್ಚಿನ ಸಲಹೆಗಳೊಂದಿಗೆ ನಾನು ಹಿಂತಿರುಗುತ್ತೇನೆ ಧನ್ಯವಾದಗಳು